ಎಂಬೆಡೆಡ್ ಸಾಧನಗಳಿಗೆ ಬ್ಯಾಟರಿ ರಹಿತ ವಿದ್ಯುತ್ ಸರಬರಾಜು ಮತ್ತು ಬ್ಯಾಟರಿ ಜೀವಿತಾವಧಿ ಲೆಕ್ಕಾಚಾರ III ನಾವು ಆರ್ ಎಫ್ ಶಕ್ತಿ ಕೊಯ್ಲನ್ನು ನೋಡಿದ್ದೇವೆ ಅದಕ್ಕಾಗಿ ನಾವು ಕೆಲವು ವಿಶಿಷ್ಟ ಸರ್ಕ್ಯೂಟ್ಗಳನ್ನು ನೋಡಿದ್ದೇವೆ ವೋಲ್ಟೇಜ್ ಡಬಲ್ ಸರ್ಕ್ಯೂಟ್ಗಳನ್ನು ನೋಡಿದ್ದೇವೆ ನಂತರ ಆ ಆರ್ ಎಫ್ ಶಕ್ತಿಯನ್ನು ಸಂಗ್ರಹಿಸುವ ಸಾಧ್ಯತೆಯನ್ನು ನೋಡಿದೆವು ನಂತರ ನೀವು ಆ ಆರ್ ಎಫ್ ಶಕ್ತಿಯನ್ನು ಹೇಗೆ ಬಳಸಬಹುದು ಆ ಆರ್ ಎಫ್ ಶಕ್ತಿಯನ್ನು ದಕ್ಷತೆಯ ದೃಷ್ಟಿಯಿಂದ ಅಗತ್ಯವಿರುವ ವಿವಿಧ ರೀತಿಯ ಇನ್ಪುಟ್ ಸಹಾಯದಿಂದ ನೀವು ಹೇಗೆ ನಿರೂಪಿಸುತ್ತೀರಿ ಎಂದೂ ಕೂಡ ನೋಡಿದ್ದೇವೆ ಈಗ ನಾವು ಗೇರ್ಗಳನ್ನು ಬದಲಾಯಿಸೋಣ ಮತ್ತು ನೀವು ಕಂಪನವನ್ನು ಹೇಗೆ ಬಳಸಬಹುದು ಎಂಬುದನ್ನು ನೋಡೋಣ ಕಂಪನವು ಶಕ್ತಿಯ ಕೊಯ್ಲಿಗೆ ಮತ್ತೊಂದು ಉತ್ತಮ ಮೂಲವಾಗಿದೆ ಏಕೆಂದರೆ ಕಂಪನಗಳು ನಮ್ಮೆಲ್ಲೆಡೆ ನಮ್ಮ ಸುತ್ತಲೂ ಇವೆ ನೀವು ಚಲಿಸುವ ಬೈಸಿಕಲ್ ಮೋಟಾರ್ ನಾವು ಬಳಸುವ 2 ವೀಲರ್ಗಳು 4 ವೀಲರ್ಗಳು ಕಾರುಗಳು ಬಸ್ಸುಗಳು ಮತ್ತು ವಿಮಾನಗಳಲ್ಲಿಯೂ ಸಹ ಕಂಪನಗಳಿವೆ ಆದ್ದರಿಂದ ನಮ್ಮ ಸುತ್ತಲೂ ಕಂಪನಗಳು ಇವೆ ಅದರಲ್ಲಿ ಹೆಚ್ಚಿನವು ಕಡಿಮೆ ದರ್ಜೆಯದ್ದಾಗಿದೆ ಎಂದು ನಾನು ಒಪ್ಪುತ್ತೇನೆ ಕಂಪನವು ನಿಜವಾಗಿಯೂ ನಿಮಗೆ ಇಷ್ಟವಿಲ್ಲದ ವಿಷಯ ಎಂದು ನನಗೆ ಗೊತ್ತಿದೆ ಕಂಪನಗಳು ತುಂಬಾ ಆರಾಮದಾಯಕವಲ್ಲ ಎಂದು ತಿಳಿಯಿರಿ ಆದ್ದರಿಂದ ನೀವು ಒಂದು ಬದಿಯಲ್ಲಿದ್ದೀರಿ ಹಾಗೂ ಇನ್ನೊಂದು ಬದಿಯಲ್ಲಿ ಕಂಪನಗಳಿವೆ ಆದ್ದರಿಂದ ನೀವು ನಿಜವಾಗಿಯೂ ಕಂಪನಗಳನ್ನು ಬಳಸಿಕೊಳ್ಳಬಹುದೇ ಮತ್ತು ಯಾವುದೇ ರೀತಿಯ ಶಕ್ತಿ ಕೊಯ್ಲು ಅನ್ವಯಿಕೆಗಳಿಗೆ ಬಳಸಬಹುದು ಎಂದು ನೋಡಬಹುದು ಇದು ಬಹಳ ಸಮಯದಿಂದ ಜನರು ಅನ್ವೇಷಿಸುವ ವಿಷಯವಾಗಿದೆ ಟೈರ್ ಪ್ರೆಶರ್ ಮಾನಿಟರಿಂಗ್ ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಪೇಪರ್ ಗಳನ್ನು ನೋಡಬಹುದು ಮತ್ತು ಸಾಕಷ್ಟು ಕಂಪನಿಗಳು ಸಂಭಾವ್ಯ ಅಪ್ಲಿಕೇಶನ್ ಗಳನ್ನು ಮಾಡಲು ಪ್ರಯತ್ನಿಸುತ್ತಿರುವುದು ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ ನೀವು ಯಾವುದೇ ಉದಾಹರಣೆ ತೆಗೆದುಕೊಳ್ಳಿ ಅದು ಕಂಪನ ಮಾನಿಟರಿಂಗ್ ಇರಬಹುದು ಅಥವಾ ಕಂಪನ ಕೊಯ್ಲು ಇರಬಹುದು ಇಲ್ಲಿ ಟೈರ್ ಪ್ರೆಶರ್ ಮಾನಿಟರಿಂಗ್ನಲ್ಲಿ ಖಂಡಿತವಾಗಿಯೂ ನಮಗೆ ದೊರೆಯುತ್ತದೆ ಇದು ಜನರು ಏನು ಹೇಳುತ್ತಿದ್ದಾರೆಂಬುದರ ಒಂದು ಅಂಶವಾಗಿದೆ ಪವರ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಉಂಟಾಗಿರುವ ಬೆಳವಣಿಗೆಗಳಿಂದಾಗಿ ನಮಗೆ ಅಲ್ಟ್ರಾ ಲೋ ಪವರ್ ವಿಧಾನಗಳು ದೊರಕಿವೆ ಮತ್ತು ಬಹಳ ಪರಿಣಾಮಕಾರಿಯಾದ ಸಾಧನಗಳಿವೆ ಕೇವಲ ಉಪಕರಣಗಳು ಮಾತ್ರವಲ್ಲದೆ ಅತ್ಯಂತ ಪರಿಣಾಮಕಾರಿಯಾದ ಕೊಯ್ಲು ಮಾಡುವ ವಿಧಾನಗಳು ಸಹ ಇದು ವಾಸ್ತವವಾಗಿವೆ ಆದ್ದರಿಂದ ನಾವು ಯಾವುದೇ ಸಮಯವನ್ನು ವ್ಯರ್ಥ ಮಾಡಬಾರದು ನಾವು ನೇರವಾಗಿ ಹೋಗಿ ಶಕ್ತಿ ಕೊಯ್ಲು ಮಾಡುವ ಈ ನಿರ್ದಿಷ್ಟ ಅಂಶದ ಒಂದು ಪ್ರದರ್ಶನವನ್ನು ನೋಡೋಣ ಆದರೆ ಇದಕ್ಕಿಂತ ಮುಂಚೆ ನಾನು ನಿಮಗೆ ಸ್ವಲ್ಪ ಹಿನ್ನೆಲೆ ನೀಡಬೇಕು ಏಕೆಂದರೆ ಹಾಗೆಯೇ ನೀವು ಪ್ರದರ್ಶನವನ್ನು ನೋಡಿದರೆ ಬಹುಶಹ ಹೆಚ್ಚು ಅರ್ಥ ಆಗದೆ ಇರಬಹುದು ಆದ್ದರಿಂದ ನಾವು ಈಗ ನೋಡಲಿರುವದು ಪೀಜೋಎಲೆಕ್ಟ್ರಿಕ್ ಹಾರ್ವೆಸ್ಟರ್ ಆಗಿದೆ ಮತ್ತು ಇದರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಹಿನ್ನೆಲೆ ನೀಡುತ್ತೇನೆ ಇಲ್ಲಿ ಪೀಜೋಎಲೆಕ್ಟ್ರಿಕ್ ಬೇಸ್ ಆಗಿದ್ದು ಇದು ಮೂಲತಃ ಪೀಜೋಸೆರಾಮಿಕ್ ವೇಫರ್ ಆಗಿದೆ ಆದ್ದರಿಂದ ಇದು ಪೀಜೋಎಲೆಕ್ಟ್ರಿಕ್ ಅಥವಾ ಪೀಜೋ ವಸ್ತುವಾಗಿದೆ ಮೂಲಭೂತವಾಗಿ ಶಕ್ತಿ ಕೊಯ್ಲು ರೂಪಿಸಲು ಒಟ್ಟಿಗೆ ಬಂಧಿಸಲ್ಪಟ್ಟಿರುವ ಅನೇಕ ಬಿಲ್ಲೆಗಳಿವೆ ನಾವು ಮೂಲತಃ ಶಕ್ತಿ ಕೊಯ್ಲುಗಾರ ಎಂದು ಹೇಳೋಣ ಇದು ಪೀಜೋಎಲೆಕ್ಟ್ರಿಕ್ ಪರಿಣಾಮದ ತತ್ವವನ್ನು ಬಳಸುತ್ತದೆ ಆದ್ದರಿಂದ ಇದು ಬಹಳ ಮುಖ್ಯವಾದ ವಿಷಯವಲ್ಲ ಆದ್ದರಿಂದ ಅದರ ವಿವರಗಳನ್ನು ನಾನು ಇಲ್ಲಿ ಚರ್ಚಿಸುವುದಿಲ್ಲ ನಾವು ಈ ತತ್ವವನ್ನು ಕಂಪನ ಕೊಯ್ಲಿಗೆ ಬಳಸುತ್ತಿದ್ದೇವೆ ನಾವು ಕಂಡುಕೊಂಡ ಕೆಲವು ವಿಷಯಗಳನ್ನು ನಿಮಗೆ ಹೇಳಲಿದ್ದೇನೆ ನಾನು ಬಹಳಷ್ಟು ಸಂಗತಿಗಳನ್ನು ತುಂಬಾ ಕಠಿಣವಾಗಿ ಹೇಳುತ್ತೇನೆ ನೀವು ನಿಜವಾಗಿಯೂ ಯಾವುದೇ ಪ್ರಯೋಜನಕಾರಿ ಅಂಶವನ್ನು ಹೊರತೆಗೆಯುವ ಮೊದಲು ಕಂಪನ ಕೊಯ್ಲು ಮಾಡುವ ಹಲವು ಅಂಶಗಳ ಬಗ್ಗೆ ನೀವು ಚಿಂತಿಸಬೇಕಾಗುತ್ತದೆ ಎಂದು ನಾನು ಸಾಕಷ್ಟು ಪ್ರಯೋಗಗಳ ಮೂಲಕ ಹೇಳುತ್ತೇನೆ ಮೊದಲನೆಯ ಅಂಶವೆಂದರೆ ನೀವು ಹಾರ್ವೆಸ್ಟರ್ ಅನ್ನು ಹೇಗೆ ಕ್ಲ್ಯಾಂಪ್ ಮಾಡುತ್ತೀರಿ ಎನ್ನುವುದು ಮೊದಲ ಪ್ರಶ್ನೆ ಎಂದರೆ ನೀವು ಕ್ಲ್ಯಾಂಪ್ ಅನ್ನು ಬಂಧಿಸುವಿರಾ ಅದನ್ನು ವಸ್ತುಗಳೊಂದಿಗೆ ಬಂಧಿಸಿ ನೀವು ಕ್ಯಾಂಟಿಲಿವರ್ ಮಾಡುತ್ತೀರಾ ನೀವು ಅದನ್ನು ಎರಡೂ ಕಡೆ ಬಂಧಿಸುತ್ತೀರಾ ನಾವು ಹೇಳೋಣ ಅಥವಾ ನೀವು ಸುಮ್ಮನೆ ಮಾಡುತ್ತೀರಾ ಅಥವಾ ನೀವು ಅದನ್ನು ಸರಳವಾಗಿ ಫಿಕ್ಸ್ ಮಾಡುತ್ತೀರಾ ಯಾವ ತಿರುಪುಮೊಳೆಗಳನ್ನು ಉಪಯೋಗ ಮಾಡುತ್ತೀರಿ ಇಲ್ಲಿ ಪ್ರತಿಯೊಂದು ವಿಧಾನವು ತಮ್ಮದೇ ಆದ ಅನುಕೂಲಗಳನ್ನು ಹೊಂದಿವೆ ಅವುಗಳಲ್ಲಿ ಪ್ರತಿಯೊಂದೂ ಒಂದೇ ಕೊಯ್ಲುಗಾರರಿಂದ ವಿಭಿನ್ನ ಪ್ರದರ್ಶನಗಳನ್ನು ನೀಡುತ್ತದೆ ಇದು ಒಂದು ಪ್ರಮುಖ ವಿಷಯ ವಾಸ್ತವವಾಗಿ ಮಿಸ್ಟರ್ ಅಭಿಷೇಕ್ ಎಂಬ ಹೆಸರಿನ ನನ್ನ ಪ್ರಾಜೆಕ್ಟ್ ಸಿಬ್ಬಂದಿಯೊಬ್ಬರು 2 ವೀಲರ್ನಿಂದ ಕೊಯ್ಲು ಮಾಡಲು ಪ್ರಯತ್ನಿಸಿದರು ಅವರು ನಿಜವಾಗಿಯೂ ಶಕ್ತಿಯನ್ನು ಪಡೆಯುವ ವಿಭಿನ್ನ ವಿಧಾನಗಳ ಮೂಲಕ ಪ್ರಯತ್ನಿಸುತ್ತಿದ್ದಾರೆ ಅಂದರೆ ಎಂಜಿನ್ ಬದಿಯಲ್ಲಿ ಪ್ರಯತ್ನಿಸಿ ಆಯಿತು ನಂತರ ಮಡ್ ಗಾರ್ಡ್ ಮೇಲೆ ಇರಿಸಿ ನೋಡಿ ಆಯಿತು ತದನಂತರ ಅವರು ನನಗೆ ಉತ್ತಮ G ಮೌಲ್ಯವನ್ನು ನೀಡುವ ವಿಧಾನದ ಗುಣಲಕ್ಷಣಗಳನ್ನು ಹೇಳಲು ಪ್ರಯತ್ನಿಸುತ್ತಿದ್ದಾರೆ ಅದು ಕೊಯ್ಲು ಮಾಡುವಿಕೆಯೊಂದಿಗೆ ಉತ್ತಮವಾದ G ಯ ಹಿಂದಿನ ಕೀಲಿಯಾಗಿದೆ ಆದ್ದರಿಂದ ಮೂಲಭೂತವಾಗಿ ನೀವು 1 G ಬದಲಿಗೆ 2 G ಹೊಂದಿದ್ದೀರಿ ಎಂದು ಹೇಳಿದರೆ ಹೆಚ್ಚು ಉತ್ತಮ ಎಂದು ಅರ್ಥ ಏಕೆಂದರೆ 2 G ನೀವು ಹೊರತೆಗೆಯಬಹುದಾದ ಹೆಚ್ಚಿನ ಶಕ್ತಿಯನ್ನು ಹೊಂದಿದೆ ಮೂಲತಃ ಇದು ಅಂಪ್ಲಿಟ್ಯೂಡ್ ಆಗಿದೆ ಆದ್ದರಿಂದ ಹೆಚ್ಚಿನ ಅಂಪ್ಲಿಟ್ಯೂಡ್ ಇದ್ದರೆ ನೀವು ಇಂತಹ ವ್ಯವಸ್ಥೆಯಿಂದ ನಿಜವಾಗಿಯೂ ಹೆಚ್ಚಿನ ಶಕ್ತಿಯನ್ನು ಸೆಳೆಯಬಹುದು ಆದ್ದರಿಂದ ಹೆಚ್ಚಿನ G ಅಂದರೆ ಹೆಚ್ಚಿನ ಮೌಲ್ಯದ ವಿದ್ಯುತ್ ಉತ್ಪಾದನೆಯಾಗಿದೆ ಇದು ಮತ್ತೊಂದು ಮುಖ್ಯ ಅಂಶವಾಗಿದೆ ಆದ್ದರಿಂದ ನೀವು ಹಾರ್ವೆಸ್ಟರ್ ಅನ್ನು ಕ್ಲ್ಯಾಂಪ್ ಮಾಡುವುದು ಒಂದು ಸಮಸ್ಯೆಯಾಗಿದೆ ಮತ್ತು ಅದನ್ನು ಹೇಗೆ ಇಡಬೇಕೆಂಬುದು ಕೂಡ ಮುಖ್ಯವಾಗಿದೆ ಆದ್ದರಿಂದ ಹಾರ್ವೆಸ್ಟರ್ ಅನ್ನು ಇಡಬಹುದಾದ ಒಂದು ಜಾಗವನ್ನು ನಾನು b ಎಂದು ಕರೆಯುತ್ತೇನೆ ಕಂಪನಗಳು ಎಲ್ಲಿ ಉತ್ತಮವಾಗಿವೆ ಎಂದು ನೀವು ನೋಡಬೇಕು ಮತ್ತು ನೀವು ಅಲ್ಲಿ ಎನರ್ಜಿ ಹಾರ್ವೆಸ್ಟರ್ ಅನ್ನು ಇಡಬೇಕು ಅದಕ್ಕಾಗಿಯೇ ನೀವು ಹಾರ್ವೆಸ್ಟರ್ ಅನ್ನು ಇರಿಸಲು ಬಯಸುವ ಸ್ಥಳವನ್ನು ನಾವು ಸ್ಥಳೀಕರಿಸಿದ ನಂತರ ನೀವು ಈ ಬಂಧದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ನೀವು ಅದನ್ನು ಸ್ಥಳಕ್ಕೆ ಬಂಧಿಸಬೇಕೇ ಅದು ಕ್ಯಾಂಟಿಲಿವೆರ್ ಆಗಿರಬೇಕೇ ಅಥವಾ ನೀವು ಫಿಕ್ಸ್ ಮಾಡಬೇಕೇ ಎಂಬ ಇತ್ಯಾದಿ ಪ್ರಶ್ನೆಗಳು ಮುಖ್ಯವಾಗುತ್ತವೆ ಈ ಎಲ್ಲ ವಿಷಯವನ್ನು ನೀವು ವ್ಯವಸ್ಥೆಯಿಂದ ಯಾವುದೇ ಮಾಹಿತಿಯನ್ನು ಹೊರತೆಗೆಯುವ ಮೊದಲು a ಮತ್ತು b ಅನ್ನು ಬಹಳವಾಗಿ ಸೂಕ್ಷ್ಮವಾಗಿ ಗಮನಿಸಬೇಕು ಆದ್ದರಿಂದ ನೀವು ದಯವಿಟ್ಟು ಈ 2 ಪ್ರಮುಖ ಹಂತಗಳನ್ನು ಗಮನಿಸಿ ಮೂರನೇ ಹಂತವಿದೆ ಮೂರನೆಯ ಪ್ರಮುಖ ವಿಷಯವೂ ಇದೆ ಮೂರನೆಯ ಪ್ರಮುಖ ವಿಷಯ ತುದಿ ದ್ರವ್ಯರಾಶಿಗೆ ಸಂಬಂಧಿಸಿದೆ ಇದನ್ನು c ಎಂದು ಬರೆಯೋಣ ಆದ್ದರಿಂದ ನಾನು ಈಗ ಅದನ್ನು ಸ್ವಲ್ಪ ಉತ್ತಮವಾಗಿ ಬರೆಯುತ್ತೇನೆ ಮತ್ತು ನಾನು ಸ್ಲೈಡಿನಲ್ಲಿ ತೋರಿಸಿರುವ ಬೇಡವಾಗಿರುವ ಕೆಲವು ಅಂಶಗಳನ್ನು ತೆಗೆದುಹಾಕುತ್ತೇನೆ ಮತ್ತು ನಾನು ಹಾರ್ವೆಸ್ಟರ್ ಅನ್ನು ಕ್ಲ್ಯಾಂಪ್ ಮಾಡೋಣ ಎಂದು ಹೇಳುತ್ತೇನೆ ಆದ್ದರಿಂದಈಗ ಈ ತುದಿ ದ್ರವ್ಯರಾಶಿಯ ಬಗ್ಗೆ ನೋಡೋಣ ಮೂಲತಃ ಬೀಮ್ ಅನ್ನು ಟ್ಯೂನ್ ಮಾಡಿ ಅನುರಣನ ಹೊಂದಲು ಈ ತುದಿ ದ್ರವ್ಯರಾಶಿಯನ್ನು ಉಪಯೋಗಿಸುತ್ತೇವೆ ಇದಕ್ಕಾಗಿಯೇ ನೀವು ಟಿಪ್ ಮಾಸ್ ಅನ್ನು ಹಾಕಬೇಕು ಆದರೆ ಇಲ್ಲಿ ಹಲವು ಸಾಧ್ಯತೆಗಳಿವೆ ನೀವು ತುದಿ ದ್ರವ್ಯರಾಶಿಯನ್ನು ಹಾಕದಿದ್ದರೆ ಏನಾಗುತ್ತದೆ ನೀವು ತುದಿ ದ್ರವ್ಯರಾಶಿಯನ್ನು ಹಾಕಿದರೆ ಏನಾಗುತ್ತದೆ ಹೆಚ್ಚಿನ ವಿವರಗಳನ್ನು ಪಡೆಯದೆ ಯಾಂತ್ರಿಕ ಸಮೀಕರಣಗಳನ್ನು ತಿಳಿದುಕೊಳ್ಳಿ ಮತ್ತು ಸಂಪೂರ್ಣ ಅಧ್ಯಯನದಿಂದಾಗಿ ಅದರ ಸಂಪೂರ್ಣ ವಿವರವನ್ನು ಅರ್ಥಮಾಡಿಕೊಳ್ಳಿ ಕೊಯ್ಲು ದೃಷ್ಟಿಕೋನದಿಂದ ಶಕ್ತಿಯ ದೃಷ್ಟಿಕೋನವನ್ನು ಹೊರತೆಗೆಯುವುದರಿಂದ ತುದಿ ದ್ರವ್ಯರಾಶಿಯ ಈ ಸಮಸ್ಯೆಯನ್ನು ನಾವು ಅರ್ಥಮಾಡಿಕೊಳ್ಳೋಣ ಈಗ ತುದಿ ದ್ರವ್ಯರಾಶಿಯನ್ನು ಹಾಕಿದರೆ ನೀವು ಡ್ಯಾಮಪಿಂಗ್ ಅನ್ನು ಮಾಡುತ್ತಿದ್ದೀರಿ ನೀವು ಬೀಮ್ ಅನ್ನು ಅನುರಣನಕ್ಕೆ ಟ್ಯೂನ್ ಮಾಡುತ್ತಿದ್ದೀರಿ ಆದರೆ ನೀವು ವಾಸ್ತವದಲ್ಲಿ ವ್ಯವಸ್ಥೆಯನ್ನು ಡ್ಯಾಮಪಿಂಗ್ ಮಾಡುತ್ತಿದ್ದೀರಿ ಇದನ್ನು ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಿಜವಾಗಿ ಏನಾಗುತ್ತದೆ ಎಂದರೆ ಸೂಕ್ಷ್ಮತೆಯ ಸಂವೇದನೆಯು ಸುಧಾರಿಸುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ತುದಿ ದ್ರವ್ಯರಾಶಿಯನ್ನು ಹಾಕಿದರೆ ನೀವು ಹೆಚ್ಚಿನ G ಪಡೆಯುವ ಉತ್ತಮ ಸಾಧ್ಯತೆಯಿದೆ ಆದರೆ ಇನ್ನೊಂದಿದೆ ನಿಸ್ಸಂಶಯವಾಗಿ ಸೂಕ್ಷ್ಮತೆಯನ್ನು ಸುಧಾರಿಸುವ ವಿಧಾನಗಳಲ್ಲಿ ಕೆಲವು ಸಮಸ್ಯೆಗಳಿರಬೇಕು ಮೂಲಭೂತವಾಗಿ ನೀವು ದ್ರವ್ಯರಾಶಿಯನ್ನು ಹಾಕಿದರೆ ಸೂಕ್ಷ್ಮತೆಯು ಸುಧಾರಿಸುತ್ತದೆ ನಿಜ ಆದರೆ ಅದು ಆವರ್ತನಗಳ ವ್ಯಾಪ್ತಿಯಲ್ಲಿ ಶಕ್ತಿಯನ್ನು ಹೊರತೆಗೆಯುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ಅದು ಮುಖ್ಯ ಸಮಸ್ಯೆ ಆಗಿದೆ ಆದ್ದರಿಂದ ನಾನು ಇದನ್ನು ಹೊಸ ಕಾಗದದ ಹಾಳೆಯಲ್ಲಿ ಬರೆಯುತ್ತೇನೆ ಆದ್ದರಿಂದ ನೀವು ಈಗ ಈ ಸಮಸ್ಯೆಯನ್ನು ಎದುರಿಸುತ್ತಿದ್ದೀರಿ ಸಮಸ್ಯೆಯೆಂದರೆ ನಿರ್ದಿಷ್ಟ ಸ್ಪಾಟ್ ಆವರ್ತನಕ್ಕೆ ನಿರ್ದಿಷ್ಟವಾಗಿ ನಾನು ಹೇಗೆ ಟ್ಯೂನ್ ಮಾಡುವುದು ಟಿಪ್ ದ್ರವ್ಯರಾಶಿಯನ್ನು ಅನ್ವಯಿಸುವ ಮೂಲಕ ನಿರ್ದಿಷ್ಟ ಸ್ಪಾಟ್ ಆವರ್ತನಕ್ಕೆ ನಾನು ಹೇಗೆ ಟ್ಯೂನ್ ಮಾಡಬಹುದು ಮತ್ತು ಈ ಸ್ಪಾಟ್ ಆವರ್ತನವನ್ನು ನಾನು ಹೇಗೆ ಕಂಡುಹಿಡಿಯುವುದು ಬೀಮ್ ಅನ್ನು ಅನುರಣನಕ್ಕೆ ಟ್ಯೂನ್ ಮಾಡಲು ನಾನು ತುದಿ ದ್ರವ್ಯರಾಶಿಯನ್ನು ಹೇಗೆ ಹಾಕುವುದು ಅದು ಒಂದು ವಿಷಯವಾಗಿದೆ ಶಕ್ತಿ ಕೊಯ್ಲು ದೃಷ್ಟಿಕೋನದಿಂದ ಇದು ಹೆಚ್ಚು ಹೆಚ್ಚು ಅರ್ಥಗರ್ಭಿತವಾಗುತ್ತದೆ ಒಂದು ತುದಿ ದ್ರವ್ಯರಾಶಿಯನ್ನು ಇರಿಸಿ ಸೂಕ್ಷ್ಮತೆ ಅನ್ನು ಸುಧಾರಿಸಿದೆ ಆದ್ದರಿಂದ ಅದು ನಿರ್ದಿಷ್ಟ ಸಣ್ಣ ಶ್ರೇಣಿಯ ಆವರ್ತನಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ವಾಸ್ತವವಾಗಿ ಇದು ಸ್ಪಾಟ್ ಆವರ್ತನವೂ ಆಗಿರಬಹುದು ಮತ್ತು ನಂತರ ನೀವು ಗರಿಷ್ಠ G ಮೌಲ್ಯವನ್ನು ಹೊರತೆಗೆಯುತ್ತೀರಿ ವ್ಯವಸ್ಥೆಯಲ್ಲಿನ ಶಕ್ತಿಗಾಗಿ ಎಲ್ಲಾ ಶಕ್ತಿಗಳಿಗೆ ಆ G ಮೌಲ್ಯವನ್ನು ಬಳಸುತ್ತೀರಿ ಆದ್ದರಿಂದ ಇದು ಪ್ರಮುಖ ಅಂಶವಾಗಿದೆ ಆದ್ದರಿಂದ ಇದನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇದು ಅನುರಣನ ಆವರ್ತನವನ್ನು ಕಡಿಮೆ ಮಾಡುತ್ತದೆ ನೀವು ಟಿಪ್ ಮಾಸ್ ಅನ್ನು ಉಪಯೋಗಿಸದೆ ಇದ್ದರೆ ನೀವು ಅನುರಣನ ಆವರ್ತನವನ್ನು ಹೆಚ್ಚಿಸುತ್ತೀರಿ ಇದು ಪ್ರಮುಖ ಸಾರಾಂಶವಾಗಿದೆ ಈಗ ಈ ಮೂಲವನ್ನು ಅರ್ಥಮಾಡಿಕೊಂಡಾಗ ಹೆಚ್ಚು ಸಮಯ ವ್ಯರ್ಥ ಮಾಡದೆ ನಿಮಗೆ ಹಿನ್ನೆಲೆಯು ತಿಳಿದಿದೆ ಕಂಪನ ಶಕ್ತಿ ಕೊಯ್ಲು ಹಿಂದಿನ ಸಿದ್ಧಾಂತವು ವ್ಯವಸ್ಥೆಯ ಒಂದು ಉತ್ತಮ ಪ್ರದರ್ಶನವನ್ನು ನೋಡೋಣ ನಾನು ನಿಮಗೆ ಇಲ್ಲಿ ತೋರಿಸುವುದೇನೆಂದರೆ ಅಭಿಷೇಕ್ ಅದನ್ನು ಈಗ ತಾನೆ ಸ್ವಿಚ್ ಆನ್ ಮಾಡಿದ್ದಾರೆ ನೀವು ನೋಡಿದಂತೆ ಈ ಪ್ಲಾಟ್ಫಾರ್ಮ್ ಈಗ ಸ್ವಿಚ್ ಆನ್ ಆಗಿದೆ ಇದು ಈಗ ಕಂಪಿಸುತ್ತಿದೆ ಇದು ಒಂದು ಕಂಪನ ಶಕ್ತಿ ಕೊಯ್ಲುಗಾರ ಆಗಿದೆ ಇದು ಇಲ್ಲಿ ಟಿಪ್ಪಿಂಗ್ ದ್ರವ್ಯರಾಶಿಯನ್ನು ಹೊಂದಿದೆ ಎಂದು ನಾವು ನೋಡಬಹುದು ಮತ್ತು ಈ ತಿರುಪು ಬಳಸಿ ಕಂಪಿಸುವ ಈ ಮೇಲ್ಮೈಗೆ ಇದನ್ನು ನಿಯೋಜಿಸಲಾಗಿದೆ ಮತ್ತು ವೋಲ್ಟೇಜ್ ಔಟ್ಪುಟ್ ವಿಷಯದಲ್ಲಿ ನಿಜವಾಗಿ ಏನಾಗುತ್ತದೆ ಎಂಬುದನ್ನು ನೋಡಲು ನಾವು ಈಗ ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ನಾವು ಅದಕ್ಕಿಂತ ಮೊದಲು ಸ್ಲೈಡ್ ಅನ್ನು ಸ್ವಲ್ಪ ಜೂಮ್ ಮಾಡೋಣ ಇದು ಇಲ್ಲಿ ಟಿಪ್ ಮಾಸ್ ಆಗಿದೆ ಇದು ಕಂಪನ ಶಕ್ತಿ ಕೊಯ್ಲುಗಾರ ಇದು ಈ ಸಮಯದಲ್ಲಿ ಕಂಪಿಸುತ್ತಿದೆ ಮತ್ತು ಸ್ಕ್ರೂ ನೊಂದಿಗೆ ಅದನ್ನು ಇಲ್ಲಿ ಫಿಕ್ಸ್ ಮಾಡಲಾಗಿದೆ ಎಂದು ನೀವು ನೋಡಬಹುದು ಇದು ನಾವು ಇಲ್ಲಿ ತೆಗೆದುಕೊಳ್ಳುತ್ತಿರುವ ಔಟ್ಪುಟ್ ಆಗಿದೆ ಹಾಗೂ ತುಂಬಾ ಸಣ್ಣ ಪಿಸಿಬಿ ಇದೆ ನಾವು ಈ ಪಿಸಿಬಿಯ ಬಗ್ಗೆ ಒಂದು ಕ್ಷಣದಲ್ಲಿ ಚರ್ಚಿಸೋಣ ನಮಗೆ ಸಮಂಜಸವಾದ ಮತ್ತು ಉತ್ತಮ ಔಟ್ಪುಟ್ ಇರಬೇಕು ಅದನ್ನು ನಾವು ಡಿಸಿ ಔಟ್ಪುಟ್ ರೂಪದಲ್ಲಿ ಪಡೆಯಬೇಕು ಇದನ್ನು ನೀವು ಆಸಿಲ್ಲೋಸ್ಕೋಪ್ನಲ್ಲಿ ನೋಡಲು ಸಾಧ್ಯವಾಗುತ್ತದೆ ಆದ್ದರಿಂದ ನಾವು ಆಸಿಲ್ಲೋಸ್ಕೋಪ್ಗೆ ಹೋಗೋಣ ಮತ್ತು ಔಟ್ಪುಟ್ ಅನ್ನು ನೋಡೋಣ ಹೌದು ನೀವು ಈಗ ಆಸಿಲ್ಲೋಸ್ಕೋಪ್ ಔಟ್ಪುಟ್ ಅನ್ನು ನೋಡುತ್ತೀರಿ ಆದ್ದರಿಂದ ನೀವು 10 ವೋಲ್ಟ್ಗಳ ಡಿಸಿ ಸರಿಯಾಗಿ ಪಡೆಯುತ್ತಿದ್ದೀರಿ ಆದ್ದರಿಂದ ಹಾರ್ವೆಸ್ಟರ್ ಪ್ಲಾಟ್ಫಾರ್ಮ್ ಅನ್ನು ಸರಳವಾಗಿ ಚಲಿಸುವ ಮೂಲಕ ಈ ವೋಲ್ಟೇಜ್ ನಿಜವಾಗಿ ಬದಲಾಗುತ್ತಿರುವುದನ್ನು ನೀವು ನೋಡಬಹುದು ನಾವು ಪ್ಲಾಟ್ಫಾರ್ಮ್ ಅನ್ನು ಚಲಿಸುವಾಗ ಕಂಪನ ಆವರ್ತನಗಳು ವಿಭಿನ್ನವಾಗಿವೆ ಈ ಔಟ್ಪುಟ್ ನೀವು ನೋಡುವಂತೆ 20 V ಗಳವರೆಗೆ ಹೋಗಿದೆ ಹಾರ್ವೆಸ್ಟರ್ ಸ್ಥಾನಕ್ಕೆ ಸಂಬಂಧಿಸಿದಂತೆ ನಿಖರವಾದ ಸ್ಥಾನವು ಹೆಚ್ಚಿನ ಶಕ್ತಿಯನ್ನು ಹೊರತೆಗೆಯುವ ಸಾಮರ್ಥ್ಯವನ್ನು ನೀಡುತ್ತದೆ ಈಗ ನಾವು ಏನು ಹಾಕಿದ್ದೇವೆ ನಾನು ನಿಮಗೆ ಪ್ರದರ್ಶನವನ್ನು ತೋರಿಸಿದೆ ನಾವು ಆಯ್ಕೆ ಮಾಡಿದ ತುದಿ ದ್ರವ್ಯರಾಶಿ ಸುಮಾರು 15 ಗ್ರಾಂ ಇದೆ ಅಂದಾಜಿಗೆ ನಾನು 15 ಗ್ರಾಂ ಎಂದು ಹೇಳುತ್ತೇನೆ ಮತ್ತು ಸಿಸ್ಟಮ್ ನಿಮಗೆ ಔಟ್ಪುಟ್ ನೀಡುತ್ತಿದೆ ಎಂದು ನಾವು ಕಂಡುಕೊಂಡಿದ್ದೇವೆ ಇದು ಯಾವ ಆವರ್ತನದಲ್ಲಿ ನಡೆಯುತ್ತಿದೆ ಎಂಬುದನ್ನು ನೀವು ಹೇಗೆ ಕಂಡುಕೊಳ್ಳುತ್ತೀರಿ ಈ ಇಡೀ ವ್ಯವಸ್ಥೆಯು ಕಂಪಿಸುತ್ತಿದೆ ಮತ್ತು ನಾವು ವ್ಯವಸ್ಥೆಯನ್ನು ಹೇಗೆ ಟ್ಯೂನ್ ಮಾಡುತ್ತೇವೆ ಈಗ ಅದು ಉತ್ತಮ ಔಟ್ಪುಟ್ ನೀಡುತ್ತಿದೆ ಎನ್ನುವುದಕ್ಕಿಂತ ಹೆಚ್ಚಿನದು ಏನೂ ತಿಳಿದಿಲ್ಲ ನಿಸ್ಸಂಶಯವಾಗಿ ನೀವು ಪ್ಲಾಟ್ಫಾರ್ಮ್ ಅನ್ನು ನಿರೂಪಿಸಬೇಕು ಮತ್ತು ಅದಕ್ಕೆ ತಕ್ಕಂತೆ ನೀವು ತುದಿ ದ್ರವ್ಯರಾಶಿಯನ್ನು ಅನ್ವಯಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಗರಿಷ್ಠ ಶಕ್ತಿಯನ್ನು ಹೊರತೆಗೆಯಲು ಸಾಧ್ಯವಾಗುತ್ತದೆ ಬಹುಶಃ ನಾವು ಈಗ ಮಾಡಿದ್ದನ್ನು ಸಹ ಇದು ಸೂಕ್ತವಲ್ಲ ಅದಕ್ಕಾಗಿ ನಮಗೆ ಉಪಕರಣಗಳು ಬೇಕಾಗುತ್ತವೆ ಮತ್ತು ನಾನು ಈಗ ನಿಮಗೆ ತೋರಿಸಲಿರುವುದು ನನ್ನ ಕೈಯಲ್ಲಿಇರುವ ಸ್ಲ್ಯಾಮ್ಸ್ಟಿಕ್ ಎಂಬ ಸಾಧನವಾಗಿದೆ ಇದು ಮೂಲತಃ ಇದು ಒಂದು ಸಣ್ಣ ಎಂಬೆಡೆಡ್ ಉತ್ಪನ್ನವಾಗಿದೆ ಕ್ಯಾಮೆರಾವನ್ನು ಇನ್ನೂ ಸ್ವಲ್ಪ ಹತ್ತಿರ ತೆಗೆದುಕೊಂಡು ಬನ್ನಿ ಮತ್ತು ಈ ಸಾಧನದ ಮೇಲೆ ಫೋಕಸ್ ಮಾಡಿ ಇದು ಒಂದು ಸರಳವಾದ ಉತ್ಪನ್ನವಾಗಿದ್ದು ಆ ಪ್ಲಾಟ್ಫಾರ್ಮ್ ನಲ್ಲಿ ಇರಿಸಿದರೆ ಅದು ನಿಮಗೆ ಕಂಪನ ಡೇಟಾವನ್ನು ಸೆರೆಹಿಡಿದು ನೀಡುತ್ತದೆ ಮತ್ತು ಅದನ್ನು ಇಲ್ಲಿ ಕೆಲವು ಮೆಮೊರಿಯಲ್ಲಿ ಸಂಗ್ರಹಿಸಬೇಕು ನಂತರ ನೀವು ಕಂಪ್ಯೂಟರ್ ಗೆ ಸಂಪರ್ಕ ಕಲ್ಪಿಸಿ ಡೇಟಾ ವನ್ನು ಹೊರತೆಗೆಯಬೇಕು ಆದ್ದರಿಂದ ನಾವು ಅದನ್ನು ಮುಂದಿನ ಹಂತವಾಗಿ ಮಾಡುತ್ತೇವೆ ಮತ್ತು ಆವರ್ತನ ವರ್ಣಪಟಲವನ್ನು ಪ್ರಯತ್ನಿಸಿ ಅರ್ಥಮಾಡಿಕೊಳ್ಳುತ್ತೇವೆ ಅದು ನಮ್ಮ ಸಂಪೂರ್ಣ ವ್ಯವಸ್ಥೆಯನ್ನು ಉತ್ತಮವಾಗಿ ಟ್ಯೂನ್ ಮಾಡಲು ಅನುವು ಮಾಡಿಕೊಡುತ್ತದೆ ಆದ್ದರಿಂದ ಅದು ನಾವು ಮುಂದುವರಿಯುವ ಒಂದು ಭಾಗವಾಗಿದೆ ಆದರೆ ನಾವು ಅದನ್ನು ಮಾಡುವ ಮೊದಲು ನಾವು ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ ಏನು ಮಾಡಿದ್ದೇವೆ ಎಂಬುದನ್ನು ಕಂಡುಹಿಡಿಯಬೇಕು ಎಲೆಕ್ಟ್ರಾನಿಕ್ಸ್ ಬಹುಮಟ್ಟಿಗೆ ನೇರವಾದ ವಿಷಯವಾಗಿದೆ ಇಲ್ಲಿ ಮೂಲತಃ ಹಾರ್ವೆಸ್ಟರ್ ಇದೆ ಕಂಪನ ಉಂಟುಮಾಡುವ ಪೈಜೊ ಅಂಶ ಇದೆ ಇವೆಲ್ಲವೂ ನಿಮಗೆ ಎಸಿ ಉತ್ಪಾದನೆಯನ್ನು ನೀಡುತ್ತದೆ ಆದ್ದರಿಂದ ನೀವು ಅದನ್ನು ರೆಕ್ಟಿಫೈಯರ್ ಮೂಲಕ ಹಾಯಿಸಬೇಕು ಸ್ಕಾಟ್ಕಿ ಡಯೋಡ್ಗಳನ್ನು ಬಳಸಲು ಮರೆಯದಿರಿ ಇದರಿಂದ ನೀವು ಡಯೋಡ್ಗಳಾದ್ಯಂತ ಕಡಿಮೆ ವೋಲ್ಟೇಜ್ಗಳನ್ನು ಪಡೆಯುತ್ತೀರಿ ಮತ್ತು ಶಕ್ತಿಯನ್ನು ಹೊರತೆಗೆಯುವ ನಿಮ್ಮ ಸಾಮರ್ಥ್ಯವು ಹೆಚ್ಚು ಉತ್ತಮವಾಗುತ್ತದೆ ಮತ್ತು ಅದನ್ನು ಕೆಪಾಸಿಟರ್ ನಲ್ಲಿ ಇರಿಸಿ ಇದು ನಿಮ್ಮ ಶೇಖರಣಾ ಕೆಪಾಸಿಟರ್ ಆಗಿದೆ ಒಂದು ತಮಾಷೆಯ ವಿಷಯವನ್ನು ನೋಡಿ ನಿಮಗೆ ಯಾವುದೇ ಹೆಚ್ಚಿನ ವರ್ಧಕ ಅಗತ್ಯವಿಲ್ಲ ನಿಮಗೆ ಖಚಿತವಾಗಿ ಬೂಸ್ಟ್ ಪರಿವರ್ತಕ ಅಗತ್ಯವಿಲ್ಲ ಏಕೆಂದರೆ ಈಗಾಗಲೇ ರೆಕ್ಟ್ರಿಫಿಕೇಷನ್ ನಂತರ ನೀವು ಪ್ಲಸ್ 20 ವೋಲ್ಟ್ಗಳಷ್ಟು ವೋಲ್ಟೇಜ್ ಪಡೆಯಲು ಸಾಧ್ಯವಾಗುತ್ತದೆ ಸ್ಪಷ್ಟ ಸೂಚಕವಾದ ಡಿಸಿ ಸಿಸ್ಟಮ್ ಹಾರ್ವೆಸ್ಟರ್ ಗೆ ಮೂಲಭೂತವಾಗಿ ಹೆಚ್ಚಿನ ವೋಲ್ಟೇಜ್ ಉತ್ಪಾದನೆಯನ್ನು ನೀಡುತ್ತದೆ ಪವರ್ ಕ್ಯಾರೆಕ್ಟರೈಸೇಶನ್ ಎನ್ನುವುದು ಮತ್ತೊಂದು ವಿಷಯವಾಗಿದೆ ನಮಗೆ ಸಿಗುವ ಗರಿಷ್ಠ ಶಕ್ತಿಯ ಮೌಲ್ಯ ಎಷ್ಟು ಶಕ್ತಿ ಕೊಯ್ಲು ಬಗ್ಗೆ ನಮಗೆ ತಿಳಿದಿರುವ ಎಲ್ಲ ಮೊದಲ ತತ್ವಗಳ ಆಧಾರದ ಮೇಲೆ ನಾವು ಮತ್ತೆ ಲೆಕ್ಕ ಮಾಡಬೇಕಾಗುತ್ತದೆ ಹಾಗೆಂದರೆ ಏನದು ವೋಲ್ಟೇಜ್ ವರ್ಸಸ್ ಕರೆಂಟ್ ಕ್ಯಾರೆಕ್ಟರೈಸೇಶನ್ VI ಕ್ಯಾರೆಕ್ಟರೈಸೇಶನ್ ಅಥವಾ IV ಗುಣಲಕ್ಷಣಗಳನ್ನು ನೀವು ನೋಡಬೇಕು ಕೆಲವು ಜನರು ಇದನ್ನು IV ಕ್ಯಾರೆಕ್ಟರೈಸೇಶನ್ ಎಂದು ಹೇಳುತ್ತಾರೆ ಕೆಲವರು VI ಕ್ಯಾರೆಕ್ಟರೈಸೇಶನ್ ಎನ್ನುತ್ತಾರೆ ಗಮನಿಸಿ ನೀವು ಸೌರ ಮುಂತಾದ ಎಲ್ಲಾ ರೀತಿಯ ಹಾರ್ವೆಸ್ಟರ್ ರಿಗೆ ಥರ್ಮೋಎಲೆಕ್ಟ್ರಿಕ್ ಉತ್ಪಾದನೆಗಾಗಿ ಕಂಪನ ಕೊಯ್ಲು ಮಾಡುವವರಿಗೆ ಮತ್ತು ಗಾಳಿಯಂತಹ ಯಾವುದೇ ರೀತಿಯ ಮತ್ತು ಇನ್ನಿತರ ರೂಪಗಳಿಗೆ ಈ IV ಕ್ಯಾರೆಕ್ಟರೈಸೇಶನ್ ಗಳನ್ನು ಮಾಡಬೇಕು ಆದ್ದರಿಂದ ಗರಿಷ್ಠ ವಿದ್ಯುತ್ ಹೊರತೆಗೆಯುವಿಕೆ ಸಾಧ್ಯವಾಗುತ್ತದೆ ನಾವು ಆರ್ ಎಫ್ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ಚರ್ಚಿಸಿದ್ದೇವೆ ಲೋಡ್ ರೆಸಿಸ್ಟರ್ನ ಉದಾಹರಣೆಯನ್ನು ನಾವು ನಿಮಗೆ ತಿಳಿಸಿದ್ದೇವೆ ಮತ್ತು 2 ಆವರ್ತನಗಳಲ್ಲಿ ನಿರ್ದಿಷ್ಟ ಲೋಡ್ ರೆಸಿಸ್ಟರ್ಗೆ ಅದು ಗರಿಷ್ಠ ವಿದ್ಯುತ್ ಉತ್ಪಾದನೆಯನ್ನು ನೀಡುತ್ತಿದೆ ಮತ್ತು ಆದ್ದರಿಂದ ದಕ್ಷತೆಗಳು ತುಂಬಾ ಹೆಚ್ಚು ಇವೆ ಎಂದು ಖಚಿತಪಡಿಸಿಕೊಳ್ಳಿ ಆದ್ದರಿಂದ ಇವೆಲ್ಲಾ ವಿಷಯಗಳನ್ನು ಚರ್ಚಿಸಲಾಯಿತು ಆದ್ದರಿಂದ ಕಂಪನ ಹಾರ್ವೆಸ್ಟರ್ ಗೆ ಸಂಬಂಧಿಸಿದಂತೆ ನೀವು ಯಾವುದನ್ನಾದರೂ ಮಾಡಲು ಬಯಸಿದರೆ ನೀವು ವ್ಯವಸ್ಥೆಯ IV ಗುಣಲಕ್ಷಣವನ್ನು ಯೋಜಿಸಬೇಕಾಗುತ್ತದೆ ನೀವು ಪೊಟೆನ್ಷಿಯೋಮೀಟರ್ ತೆಗೆದುಕೊಳ್ಳಬೇಕಾಗಿರುವುದು ಬಹಳ ಸರಳವಾದ ವಿಷಯ ಮತ್ತು ಮೂಲತಃ ಪೊಟೆನ್ಷಿಯೋಮೀಟರ್ ಮೌಲ್ಯವನ್ನು ಟ್ಯೂನ್ ಮಾಡಬೇಕಾಗುತ್ತದೆ ನಮಗೆ ಸಮಯದ ಅನುಮತಿ ಇದ್ದರೆ ನಾವು ಅದನ್ನು ಮಾಡಬಹುದು ಆದರೆ ಹೇಗಾದರೂ ಇಲ್ಲಿ ಲಭ್ಯವಿರುವ ಡಿಸಿ ವೋಲ್ಟೇಜ್ ಅನ್ನು ನಾವು ಪೊಟೆನ್ಷಿಯೋಮೀಟರ್ ನಾದ್ಯಂತ ಬಳಸಬೇಕಾಗುತ್ತದೆ ಮತ್ತು ಇದು ಕರೆಂಟನ್ನು ಹಾಗೂ ವೋಲ್ಟೇಜ್ ಡ್ರಾಪ್ ಅನ್ನು ಅಳೆಯುತ್ತಲೇ ಇರುತ್ತದೆ ಮತ್ತು ಅದಕ್ಕೆ ತಕ್ಕಂತೆ ಈ ರಿಜಿಸ್ಟರ್ ಅನ್ನು ಬದಲಾಯಿಸುತ್ತಲೇ ಇರಿ ಮತ್ತು ಇದರಾದ್ಯಂತ ವೋಲ್ಟೇಜ್ ಅನ್ನು ಅಳೆಯುತ್ತಲೇ ಇರಿ ಆದ್ದರಿಂದ V ವರ್ಸಸ್ I ಪ್ಲಾಟ್ ಅನ್ನು ಸಾಕಷ್ಟು ಪರಿಣಾಮಕಾರಿಯಾಗಿ ಚಿತ್ರಿಸಬಹುದು ಆದ್ದರಿಂದ ಕಂಪನ ಹಾರ್ವೆಸ್ಟರ್ ಗೆ ಸಹ ನೀವು ಇದನ್ನೇ ಮಾಡಬೇಕಾಗಿರುವುದು ಈಗ ಸಿಸ್ಟಮ್ನ ಕಂಪನ ಪ್ರೊಫೈಲ್ ಹೇಗೆ ಕಾಣುತ್ತದೆ ಎಂಬುದನ್ನು ನೋಡಲು ನಾವು ಪ್ರಯತ್ನಿಸೋಣ ಆದ್ದರಿಂದ ಇದು ಉತ್ತಮವಾದ ಸಾಧನವಾಗಿದೆ ಎಂದು ನಮಗೆ ತಿಳಿಯುತ್ತಿದೆ ಮತ್ತು ಇದು ಹೆಚ್ಚಿನ ಶಕ್ತಿ ಕೊಯ್ಲು ಅನ್ವಯಿಕೆಗಳಿಗೆ ತುಂಬಾ ಸೂಕ್ತವಾಗಿದೆ ಇದು ಸ್ಲ್ಯಾಮ್ ಸ್ಟಿಕ್ ಎಂದು ಕರೆಯಲ್ಪಡುವ ಒಂದು ಸಣ್ಣ ಸಾಧನವಾಗಿದೆ ಇದು ಮಿಡೇ ಎನ್ನುವ ವೆಬ್ಸೈಟ್ ನಲ್ಲಿ ಲಭ್ಯವಿದೆ ನೀವು ಎನರ್ಜಿ ಹಾರ್ವೆಸ್ಟರ್ ಸೇರಿದಂತೆ ಈ ಎಲ್ಲ ವಸ್ತುಗಳನ್ನು ಖರೀದಿಸಬಹುದು ಆದ್ದರಿಂದ ನಾವು ಶಕ್ತಿಯನ್ನು ಹೇಗೆ ಕೊಯ್ಲು ಮಾಡುವುದು ಎಂಬುದನ್ನು ಸಂಪೂರ್ಣ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ನಿಮಗೆ ಇದು ಬೇಕಾಗುತ್ತದೆ ಇಲ್ಲದಿದ್ದರೆ ನೀವು ಗುಣಲಕ್ಷಣಗಳನ್ನು ಕಂಡುಹಿಡಿಯುವುದು ಕಷ್ಟ ಆದ್ದರಿಂದ ಆ ರೀತಿಯ ಉತ್ತಮದ ಎಂಡ್ ಟು ಎಂಡ್ ವ್ಯವಸ್ಥೆಯನ್ನು ನೋಡೋಣ ಆದ್ದರಿಂದ ಈ ಮಿಡೇ ಅನ್ನು ತೆಗೆದುಕೊಂಡು ನಾವು ಚರ್ಚಿಸುತ್ತಿದ್ದ ಈ ಪೆಟ್ಟಿಗೆಯ ಮೇಲೆ ಇರಿಸಿ ನೀವು ಇಲ್ಲಿ ಸ್ವಲ್ಪ ಟೇಪ್ ಹಾಕಬಹುದು ಮತ್ತು ನಂತರ ಅದನ್ನು ಈ ಮೇಲ್ಮೈಗೆ ಅಂಟಿಸಬಹುದು ತದನಂತರ ನೀವು ಏನು ಮಾಡುತ್ತೀರಿ ಅಂದರೆ ಇಲ್ಲಿ ಒಂದು ಬಟನ್ ಇದೆ ಆದ್ದರಿಂದ ನೀವು ಈ ಗುಂಡಿಯನ್ನು ಒತ್ತಿದರೆ ಅದು ಡೇಟಾ ವನ್ನು ಸರಿಯಾಗಿ ಸಂಗ್ರಹಿಸುತ್ತದೆ ಅಲ್ಲಿ ಸಣ್ಣ ಎಲ್ಇಡಿ ಇರುವುದನ್ನು ನೀವು ನೋಡಬಹುದು ಅದು ಇಲ್ಲಿ ಪ್ರಜ್ವಲಿಸುತ್ತಿದೆ ಮತ್ತು ಡೇಟಾ ವನ್ನು ಪಡೆದುಕೊಳ್ಳುತ್ತಿದೆ ತದನಂತರ ನೀವು ಸ್ವಿಚ್ ಆಫ್ ಮಾಡಿದರೆ ಅದು ನಿಲ್ಲುತ್ತದೆ ಆದ್ದರಿಂದ ನಾವು ಈಗ ನಿಖರವಾಗಿ ಏನು ಮಾಡುತ್ತೇವೆಂದರೆ ಸೈಡಿನಲ್ಲಿ ತೋರಿಸಿದಂತೆ ದತ್ತಾಂಶವಿದೆ ಮತ್ತು ಇಲ್ಲಿ ಉತ್ತಮವಾದ ಯುಎಸ್ಬಿ ಪೋರ್ಟ್ ಇದೆ ಅದನ್ನು ನೀವು ಕೇವಲ ಬ್ಯಾಟರಿ ಯನ್ನು ಚಾರ್ಜ್ ಮಾಡಲು ಮಾತ್ರವಲ್ಲದೆ ಇತರ ಕೆಲಸಗಳಿಗೂ ಬಳಸಬಹುದು ಏಕೆಂದರೆ ಇದು ಒಂದು ಸ್ವಯಂ ಘಟಕವಾಗಿದೆ ಮಾತ್ರವಲ್ಲ ಬ್ಯಾಟರಿ ಯನ್ನು ಚಾರ್ಜ್ ಮಾಡಲು ಡೇಟಾ ವನ್ನು ಹೊರತೆಗೆಯಲು ಮತ್ತು ಡೇಟಾವನ್ನು ಪ್ರಕ್ರಿಯೆಗೊಳಿಸಲು ತುಂಬಾ ಉಪಯುಕ್ತವಾಗಿದೆ ನೀವು ಯಾವುದೇ ಗುಣಲಕ್ಷಣಗಳನ್ನು ಹೇಗೆ ನಿರೂಪಿಸುತ್ತೀರಿ ನೀವು ಇದನ್ನು ಮಾಡಿದ ನಂತರ ಈಗ ಮುಂದೆ ಏನು ಆಸಕ್ತಿದಾಯಕವಾಗಿದೆ ನಾನು ನಿಮಗೆ ಈ ಉಪಕರಣದ ಔಟ್ಪುಟ್ ಅನ್ನು ತೋರಿಸುತ್ತೇನೆ X ಅಕ್ಷದಲ್ಲಿ ಆವರ್ತನ 0 ರಿಂದ ಆವರ್ತನ 1400 ವರೆಗೆ ಈ ಸುಂದರವಾದ ಚಿತ್ರದಲ್ಲಿ ತೋರಿಸಲಾಗಿದೆ ಮತ್ತು ವೇಗವರ್ಧನೆಯನ್ನು ಕಂಡುಹಿಡಿಯಲಾಗಿದೆ ಮೂಲಭೂತವಾಗಿ ಇದು ಆನ್ ಆಗಿರುವ ಅಕ್ಸೆಲೆರೊಮೀಟರ್ನ ವೇಗದ ಫಾಸ್ಟ್ ಫೌರಿಯೆರ್ ಟ್ರಾನ್ಸ್ಫಾರ್ಮ್ ಆಗಿದೆ ಇದು ಈ ಸಾಧನದ ಒಳಭಾಗದಲ್ಲಿದೆ ಮೂಲತಃ ಈ ಸಾಧನದ ಒಳಗೆ ಮೈಕ್ರೋ ಎಲೆಕ್ಟ್ರೋ ಮೆಕ್ಯಾನಿಕಲ್ ಸಿಸ್ಟಮ್ ವೇಗವರ್ಧಕ ಇದೆ ಮತ್ತು ನೀವು ಇಲ್ಲಿ ನೋಡುವ ಈ ಡೇಟಾವನ್ನು ಸೆಕೆಂಡಿಗೆ 1000 3200 ಕಿಲೋಬಿಟ್ಗಳಲ್ಲಿ ಸೆರೆಹಿಡಿಯಲಾಗುತ್ತದೆ ಹಾಗೂ ಇದನ್ನು 3 2 ಕಿಲೋಹರ್ಟ್ಜ್ ನಲ್ಲಿ ಸ್ಯಾಂಪಲ್ ಮಾಡಲಾಗುತ್ತದೆ ಮತ್ತು ಮೂಲಭೂತವಾಗಿ ಇದು ಈ ವ್ಯವಸ್ಥೆಯಿಂದ ಶಕ್ತಿಯನ್ನು ಕೊಯ್ಲು ಮಾಡುವ ಹಲವಾರು ಆವರ್ತನಗಳನ್ನು ನಿಮಗೆ ತಿಳಿಸುತ್ತದೆ 0 3G ಸುತ್ತಲೂ ಒಂದು ಸಣ್ಣ ಶಿಖರವಿದೆ ಎಂದು ನೀವು ನೋಡಬಹುದು ಮತ್ತು ಆ ಸಮಯದಲ್ಲಿ ಸುಮಾರು 30 ಕಿಲೋಹರ್ಟ್ಜ್ ಆವರ್ತನಗಳು ಇವೆ ನಂತರ ಸುಮಾರು ನೂರು ಹರ್ಟ್ಜ್ 0 9G ಗೆ ಹತ್ತಿರವಿರುವ ಮತ್ತೊಂದು ಮೌಲ್ಯ ಇದೆ ನಂತರ ಮತ್ತೆ ಸುಮಾರು 120 ಹರ್ಟ್ಜ್ ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚು G ಮೌಲ್ಯವಿದೆ ನೀವು 1 G ಬಗ್ಗೆ 0 3 ರಿಂದ 0 9 ರ ನಂತರ ಎಲ್ಲಿಯಾದರೂ ಉಪಯೋಗಪಡಿಸಿಕೊಳ್ಳಬಹುದು ಮತ್ತು ತುದಿ ದ್ರವ್ಯರಾಶಿಯನ್ನು ಪರಿಗಣನೆಗೆ ತೆಗೆದುಕೊಳ್ಳುವ ಮೂಲಕ ನಿರ್ದಿಷ್ಟ ಆವರ್ತನಕ್ಕಾಗಿ ನೀವು ಅದನ್ನು ಟ್ಯೂನ್ ಮಾಡಿ ನಂತರ ನೀವು ಮೂಲಭೂತವಾಗಿ ಸಿಸ್ಟಮ್ ಕಂಪಿಸುವವರೆಗೆ ಮತ್ತು ಈ ಆವರ್ತನ ಘಟಕಗಳು ಇರುವವರೆಗೂ ಅದು ನಿರ್ದಿಷ್ಟ ಆವರ್ತನದಲ್ಲಿ ಕೊಯ್ಲು ಮಾಡುತ್ತದೆ ಆದ್ದರಿಂದ ಇದು ನಿಜವಾಗಿಯೂ ಇಲ್ಲಿ ಪ್ರಮುಖವಾಗಿದೆ ನೀವು ಈ ಸಣ್ಣ ಉಪಕರಣದಿಂದ ಸಾಕಷ್ಟು ಆಸಕ್ತಿದಾಯಕ ವಿಷಯಗಳನ್ನು ಮಾಡಬಹುದು ಆದ್ದರಿಂದ ಇದು ಮೂಲಭೂತವಾಗಿ 3 ಅಕ್ಷದ ವೇಗವರ್ಧಕವನ್ನು ಒಳಗೊಂಡ್ದಿದ್ದು ಅಷ್ಟೇ ಅಲ್ಲದೆ ಇದು ಒತ್ತಡದ ಮಾಹಿತಿಯನ್ನು ಸಹ ನೀಡುತ್ತದೆ X ಅಕ್ಷವು ಸಮಯವನ್ನು ಮತ್ತು y ಅಕ್ಷವು ಒತ್ತಡವನ್ನು ಸೂಚಿಸುತ್ತದೆ ಹಾಗು ಇದು ತಾಪಮಾನವನ್ನು ಅಳೆಯುತ್ತದೆ ಎನ್ನುವುದನ್ನು ನಾವು ನೋಡಬಹುದು ಆದ್ದರಿಂದ ಎಲ್ಲಾ ಈ 3 ನಿಯತಾಂಕಗಳು ಅಂದರೆ ತಾಪಮಾನ ಒತ್ತಡ ಮತ್ತು ವೇಗವರ್ಧಕಗಳು ನಿರ್ಣಾಯಕವಾಗಿವೆ ಆದ್ದರಿಂದ ಮೂಲಭೂತವಾಗಿ ಇದು ನಿಮಗೆ ಸಮಯ ಸರಣಿಯನ್ನು ನೀಡುತ್ತದೆ ಇದು ನಿಮಗೆ 3 ಅಕ್ಷದ ವೇಗವರ್ಧಕ ಮೌಲ್ಯ ಸಮಯ ಸರಣಿಯನ್ನು ನೀಡುತ್ತಿದೆ ಇವುಗಳನ್ನು 3 ಬಣ್ಣಗಳಿಂದ ಸೂಚಿಸಲಾಗುತ್ತದೆ ನೀವು ರೆಂಡರ್ ಮಾಡಿದ ನಂತರ ಎಫ್ಎಫ್ಟಿ ಎಂದು ಹೇಳುತ್ತೀರಿ ವಾಸ್ತವವಾಗಿ ನೀವು ಏನನ್ನೂ ಮಾಡಬೇಕಾಗಿಲ್ಲ ನೀವು ಅದನ್ನು ಒತ್ತಿದಾಗ ನಿಮಗೆ ಈ ಸುಂದರವಾದ ಎಫ್ಎಫ್ಟಿ ಅನ್ನು ನೀಡುತ್ತದೆ ಆದ್ದರಿಂದ ಅದು ಡೇಟಾ ವನ್ನು ತೆಗೆದುಕೊಂಡು ಸಂಸ್ಕರಿಸಿ ಈ ಮಾಹಿತಿಯನ್ನು ಲಭ್ಯವಾಗುವಂತೆ ಮಾಡಿದ್ದನ್ನು ನೀವು ನೋಡಬಹುದು ನೀವು ಹಲವಾರು ಇತರ ಆಸಕ್ತಿದಾಯಕ ಕೆಲಸಗಳನ್ನು ಸಹ ಮಾಡಬಹುದು ಉದಾಹರಣೆಗೆ ನೀವು ಸ್ಪೆಕ್ಟ್ರೋಗ್ರಾಮ್ ಅನ್ನು ಸಹ ಪಡೆಯಬಹುದು ಮತ್ತು ಸ್ಪೆಕ್ಟ್ರೋಗ್ರಾಮ್ ಅನ್ನು ನಿರೂಪಿಸಬಹುದು ಆದ್ದರಿಂದ ಇಲ್ಲಿ ಸ್ಪೆಕ್ಟ್ರೋಗ್ರಾಮ್ ಅನ್ನು ನಾವು ನೋಡೋಣ ಆದ್ದರಿಂದ ಸ್ಪೆಕ್ಟ್ರೋಗ್ರಾಮ್ ನಲ್ಲಿ ಇದು x ಅಕ್ಷ ಇದು y ಅಕ್ಷ ಮತ್ತು ಇದು z ಅಕ್ಷಗಳಾಗಿವೆ ಈ ಸ್ಪೆಕ್ಟ್ರೋಗ್ರಾಮ್ ಮೂಲಭೂತವಾಗಿ ಸಮಯದೊಂದಿಗೆ ಆವರ್ತನ ಮತ್ತು ವೈಶಾಲ್ಯ ಹೇಗೆ ಬದಲಾಗುತ್ತವೆ ಎಂಬುದನ್ನು ಅವು ನಿಮಗೆ ತಿಳಿಸುತ್ತವೆ ಆದ್ದರಿಂದ ಮೂಲಭೂತವಾಗಿ ಇದನ್ನು ಮಾಡಿದ ನಂತರ ಎಫ್ಎಫ್ಟಿ ಕಂಡು ಹಿಡಿಯುತ್ತೇವೆ ಆದ್ದರಿಂದ x ಅಕ್ಷವು ಸಮಯ ಮತ್ತು y ಅಕ್ಷದ ಉದ್ದಕ್ಕೂ ಆವರ್ತನವು ಇರುತ್ತದೆ ಮೂಲಭೂತವಾಗಿ x y ಮತ್ತು z ಅಕ್ಷಗಳ ಮೂಲಕ ಆವರ್ತನಗಳು ಹೇಗೆ ಬದಲಾಗುತ್ತವೆ ಎನ್ನುವುದನ್ನು ಆವರ್ತನದ ಸಮಯ ಸರಣಿ ನಿಮಗೆ ಹೇಳುತ್ತಿದೆ ಆದ್ದರಿಂದ ಇದು ನಿಜವಾಗಿಯೂ ಡೌನ್ಲೋಡ್ ಮಾಡಲು ತುಂಬಾ ಉಪಯುಕ್ತವಾಗಿದೆ ಎನ್ನುವುದು ನೀವು ಕಂಡುಕೊಳ್ಳುವ ಇನ್ನೊಂದು ವಿಷಯ ಯಾರಾದರೂ ಇದನ್ನು ಡೌನ್ಲೋಡ್ ಮಾಡಬಹುದು ಮತ್ತು ವಾಸ್ತವವಾಗಿ ಅನ್ವೇಷಿಸಬಹುದು ಮತ್ತು ಸ್ವತಃ ಪರಿಚಿತರಾಗಬಹುದು ಆದ್ದರಿಂದ ಇದು ನಿಮಗೆ ತುಂಬಾ ಆಸಕ್ತಿದಾಯಕವಾಗಿದೆ ಕೆಲವು ಜನರಿಗೆ ಆಸಕ್ತಿಯಿದ್ದರೆ ಶಕ್ತಿಯ ದೃಷ್ಟಿಕೋನದಿಂದ ಹೇಳೋಣ ಉದಾಹರಣೆಗೆ ಒಂದು ವಾಹನದಲ್ಲಿ ಶಕ್ತಿಯ ಕಂಪನವು ಶಕ್ತಿಯ ಪ್ರಮಾಣದ ನಿರ್ದಿಷ್ಟ ಮಿತಿಯನ್ನು ಮೀರಬಾರದು ಯಾರಾದರೂ ಅಂತಹದನ್ನು ನಿರೂಪಿಸಲು ಬಯಸಿದರೆ ಅದು ಪವರ್ ಸ್ಪೆಕ್ಟ್ರಲ್ ಸಾಂದ್ರತೆ ಎಂದು ಕರೆಯಲ್ಪಡುವದನ್ನು ನಾವು ಗಮನಿಸಬಹುದು ಆದ್ದರಿಂದ ಪವರ್ ಸ್ಪೆಕ್ಟ್ರಲ್ ಸಾಂದ್ರತೆಯನ್ನು ಪಡೆಯುವ ಇನ್ನೊಂದು ವಿಧಾನ ಇಲ್ಲಿದೆ ಮೂಲತಃ ಹರ್ಟ್ಜ್ ನಿಂದ ವರ್ಗೀಕರಿಸಲ್ಪಟ್ಟ ಗ್ರಾಂ ವಿಷಯದಲ್ಲಿ ಎಲ್ಲ ಮೌಲ್ಯವನ್ನೂ ನೀವು ಪಡೆಯುತ್ತೀರಿ Refer slide Time 3110 ಇದು ಆವರ್ತನ ಘಟಕವಾಗಿದೆ ಮತ್ತು ಇದು ಹರ್ಟ್ಜ್ನಿಂದ ವರ್ಗೀಕರಿಸಲ್ಪಟ್ಟ ವಿದ್ಯುತ್ ಆವರ್ತನ ಗ್ರಾಂ ಆಗಿದೆ ಇದು ಲಭ್ಯವಿರುವ ಕಂಪನ ಶಕ್ತಿಯ ಮೂಲ ವಿದ್ಯುತ್ ಸಾಂದ್ರತೆಯನ್ನು ನಿಮಗೆ ತಿಳಿಸುತ್ತದೆ ಆದ್ದರಿಂದ ನಿಮ್ಮೊಂದಿಗೆ ಕಂಪನ ಹಾರ್ವೆಸ್ಟರ್ ಇದ್ದರೆ ಮತ್ತು ನೀವು ಆಸಕ್ತಿ ಹೊಂದಿದ್ದರೆ ಮತ್ತು ನಿಮ್ಮ ಟಿಪ್ಪಿಂಗ್ ದ್ರವ್ಯರಾಶಿಯನ್ನು ಯಾವ ಆವರ್ತನದಲ್ಲಿ ಇಡಬೇಕು ಎಂಬುದನ್ನು ಕಂಡುಹಿಡಿಯಲು ಇದು ಮೂಲ ಮಾರ್ಗವಾಗಿದೆ ಈಗ ಟಿಪ್ಪಿಂಗ್ ದ್ರವ್ಯರಾಶಿ ಹೇಗಿರಬೇಕು ನೀವು ನಿಖರವಾಗಿ ಏನು ಹೇಳಲು ಬಯಸುತ್ತೀರಿ ಶಕ್ತಿಯನ್ನು ಕೊಯ್ಲು ಮಾಡಲು ನೀವು ಯಾವ ಆವರ್ತನದಲ್ಲಿ ಶಕ್ತಿಯನ್ನು ಕೊಯ್ಲು ಮಾಡಿತ್ತೀರಿ ಈ 2 ಪರಿಕರಗಳನ್ನು ಅಧ್ಯಯನ ಮಾಡುವ ಎಲ್ಲರಿಗೂ ನಿಮಗೆ ಆಸಕ್ತಿಯಿರುವ ಹಾರ್ವೆಸ್ಟರ್ನೊಂದಿಗೆ ಈ ನಿರ್ದಿಷ್ಟ ಸಾಧನವು ಕಂಪನ ಶಕ್ತಿ ಕೊಯ್ಲು ಬಳಸುವ ಸಾಧ್ಯತೆಯನ್ನು ಸಂಕುಚಿತಗೊಳಿಸಲು ನಾವು ನಿಮಗೆ ಸಹಾಯ ಮಾಡುತ್ತೇವೆ ಆದ್ದರಿಂದ ಒಂದು ಪ್ರಮುಖ ವಿಷಯವೆಂದರೆ ಇದು ಮೂಲತಃ ಡಿಸಿಗೆ ಪ್ರತಿಕ್ರಿಯೆ ನೀಡುವ ಎಂಇಎಂಎಸ್ ಸಂವೇದಕ ಆಗಿದೆ

ನಮ್ಮಲ್ಲಿರುವ ಈ ಸ್ಲ್ಯಾಮ್ ಸ್ಟಿಕ್ಗಳನ್ನು ಸ್ಲ್ಯಾಮ್ ಸ್ಟಿಕ್ ಸಿ ಎಂದು ಕರೆಯಲಾಗುತ್ತದೆ ಮತ್ತು ಇದು ಮೂಲಭೂತವಾಗಿ ಡಿಸಿಗೆ ಪ್ರತಿಕ್ರಿಯೆ ನೀಡುವ ಎಂಇಎಂಎಸ್ ಉಪಕರಣಗಳಾಗಿವೆ ಆಘಾತ ಮತ್ತು ಕಂಪನಗಳಿಂದ ನೀವು ಮಾದರಿ ಆವರ್ತನದ ಬಗ್ಗೆ ಜಾಗರೂಕರಾಗಿರಬೇಕು ಅಗತ್ಯವಿರುವ ಆವರ್ತನದಲ್ಲಿ ನೀವು ಹೆಚ್ಚಿನದನ್ನು ಸ್ಯಾಂಪಲ್ ಮಾಡದಿದ್ದರೆ ನೀವು ಕೆಲವು ಪಾಯಿಂಟ್ ಗಳನ್ನು ಕಳೆದುಕೊಳ್ಳುವಿರಿ ಏಕೆಂದರೆ ನೀವು ಪಾಯಿಂಟ್ ಗಳು ತುಂಬಾ ವಿರಳವಾಗಿದ್ದರೆ ನೀವು ನಿಜವಾಗಿಯೂ ಅಗತ್ಯವಿರುವದನ್ನು ಕಳೆದುಕೊಳ್ಳಬಹುದು ಆದ್ದರಿಂದ ಇದು ನಿಜಕ್ಕೂ ಸಮಸ್ಯೆಯಾಗಿರಬಹುದು ನೀವು ಈ ಮಾದರಿ ಆವರ್ತನವನ್ನು ಸಾಕಷ್ಟು ಚೆನ್ನಾಗಿ ಹೊಂದಿಸಲು ಶಕ್ತರಾಗಿರಬೇಕು ಆಗ ನೀವು ಕಂಪನ ತರಂಗರೂಪವನ್ನು ಸಾಧ್ಯವಾದಷ್ಟು ನಿಖರವಾಗಿ ಸೆರೆಹಿಡಿಯಲು ಮತ್ತು ಪುನರುತ್ಪಾದಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಇದು ನಾನು ವಿಸ್ತಾರವಾಗಿ ಹೇಳಲು ಇಷ್ಟಪಡದ ಸಂಗತಿಯಾಗಿದೆ ಆದರೆ ಮಾದರಿ ಆವರ್ತನವು ಬಹಳ ನಿರ್ಣಾಯಕ ವಿಷಯ ಎಂದು ನೀವು ಎಂಜಿನಿಯರ್ ಗಳು ಆಗಿರುವುದರಿಂದ ನಿಮಗೆ ತಿಳಿದಿರುವ ಬಗ್ಗೆ ನನಗೆ ಖಾತ್ರಿಯಿದೆ ನಾನು ನಿಮಗೆ ತೋರಿಸಿದ ಫಲಿತಾಂಶಗಳು 3 2 ಕಿಲೋಹರ್ಟ್ಜ್ ಮಾದರಿಯೊಂದಿಗೆ ಇದ್ದವು ನೀವು ಸಾಮಾನ್ಯವಾಗಿ 20 ಕಿಲೋಹೆರ್ಟ್ಜ್ ಸ್ಯಾಂಪಲಿಂಗ್ ಗೆ ಹೋಗಬಹುದು ಮತ್ತು ಆದ್ದರಿಂದ ಇದು ಕಡಿಮೆ ಮೌಲ್ಯದ ಕಡಿಮೆ ಸ್ಯಾಂಪಲಿಂಗ್ ಮತ್ತು ಇದು ಹೆಚ್ಚಿನ ಸ್ಯಾಂಪಲಿಂಗ್ ಆಗಿದೆ ಮತ್ತು ಇದು ನೀವು ಮೂಲತಃ ಹೊಂದಿಸಬಹುದಾದ ವಿಷಯ ಆದ್ದರಿಂದ ದಯವಿಟ್ಟು ಎಲ್ಲಾ ಶಕ್ತಿ ಕೊಯ್ಲು ಅನ್ವಯಿಕೆಗಳನ್ನು ಪರಿಗಣಿಸಿ ಈ ನಿರ್ದಿಷ್ಟವಾದುದನ್ನು ಪ್ರಯತ್ನಿಸಿ ಮತ್ತು ಉತ್ತಮ ತಿಳುವಳಿಕೆಗಾಗಿ ಈ ರೀತಿಯ ಸಾಧನವನ್ನು ಪಡೆಯಲು ನೀವು ಪ್ರಯತ್ನ ಮಾಡಬಹುದೇ ಎಂದು ನೋಡಿ ಅಂತಿಮವಾಗಿ ನಾನು ಕಂಪನ ಶಕ್ತಿ ಕೊಯ್ಲು ಮತ್ತು ಈ ಎಂಇಎಂಎಸ್ ಸ್ಲ್ಯಾಮ್ ಸ್ಟಿಕ್ ಪಾಲಿನ ಈ ಅಪ್ಲಿಕೇಶನ್ನ ಸಾರಾಂಶವನ್ನು ಬಯಸುತ್ತೇನೆ ಇದನ್ನು ಹಲವು ವಿಧಗಳಲ್ಲಿ ಬಳಸಬಹುದು ಉದಾಹರಣೆಗೆ ಇದು ನಿಮಗೆ ಒತ್ತಡದ ಮಾಹಿತಿಯನ್ನು ನೀಡುತ್ತದೆ ಇದು ನಿಮಗೆ ಒತ್ತಡದ ಮಾಹಿತಿಯನ್ನು ಸಹ ನೀಡಬಹುದು ಅದು ನಿಮಗೆ ತಾಪಮಾನದ ಮಾಹಿತಿಯನ್ನು ಸಹ ನೀಡುತ್ತದೆ ಆದ್ದರಿಂದ ವೇಗವರ್ಧಕ ಮೌಲ್ಯಗಳು ಮಾತ್ರವಲ್ಲ ಒತ್ತಡ ಮತ್ತು ತಾಪಮಾನವು ಒಟ್ಟಾಗಿ ನಾವು ಈ ರೀತಿಯ ಡೇಟಾ ದೊಂದಿಗೆ ಕಾರ್ಯನಿರ್ವಹಿಸುತ್ತೇವೆ ಎಂದು ನೀವು ನೋಡಬಹುದು ಇಲಿ ನೀವು ನಿಜವಾಗಿಯೂ ಕೆಲವು ಕುತೂಹಲಕಾರಿ ಅಧ್ಯಯನಗಳನ್ನು ಮಾಡಬಹುದು ಉದಾಹರಣೆಗೆ ಮಿಡೇ ಜನರು ಪ್ರಸ್ತಾಪಿಸುವಂತೆ ಒಂದು ಅಪ್ಲಿಕೇಶನ್ನಲ್ಲಿ ಒಂದು ಮೂಲ ಮತ್ತು ನಂತರ ಗಮ್ಯಸ್ಥಾನ ಬಿಂದು ಇದೆ ಎಂದು ಭಾವಿಸಿ ಕೊರಿಯರ್ ಅಥವಾ ಪಾರ್ಸೆಲ್ ಸೇವಾ ವ್ಯವಸ್ಥೆಯನ್ನು ಮೂಲದಿಂದ ಗಮ್ಯಸ್ಥಾನಕ್ಕೆ ನಿಗದಿಪಡಿಸಲಾಗಿದೆ ಎಂದು ಹೇಳೋಣ ಮೂಲಭೂತವಾಗಿ ಪಾರ್ಸೆಲ್ ಅಂತಿಮವಾಗಿ ಗಮ್ಯಸ್ಥಾನವನ್ನು ತಲುಪಲು ಕೆಲವು ಮಾರ್ಗಗಳ ಮೂಲಕ ಹಾದುಹೋಗುತ್ತದೆ ಈಗ ಪಾರ್ಸೆಲ್ ಅನ್ನು ಹೊತ್ತೊಯ್ಯುವ ಟ್ರಕ್ ವಾಸ್ತವವಾಗಿ ಈ ಎಂಇಎಂಎಸ್ ಸಂವೇದಕದೊಂದಿಗೆ ಸಜ್ಜುಗೊಂಡಿದ್ದರೆ ಅಕ್ಸೆಲೆರೊಮೀಟರ್ ಡೇಟಾ ಮತ್ತು ಒತ್ತಡದ ಮಾಹಿತಿಯೊಂದಿಗೆ ನೀವು ಈ ಮೌಲ್ಯಗಳ ಪರಸ್ಪರ ಸಂಬಂಧವನ್ನು ಪಡೆಯಲು ಸಾಧ್ಯವಾಗುತ್ತದೆ ಮತ್ತು ಈ ಪರಸ್ಪರ ಸಂಬಂಧದೊಂದಿಗೆ ನೀವು ಪಾರ್ಸೆಲ್ ಸೇವಾ ವ್ಯವಸ್ಥೆಯಿಂದ ತೆಗೆದುಕೊಳ್ಳಲ್ಪಟ್ಟ ಮಾರ್ಗದ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಲು ಸಾಧ್ಯವಾಗುತ್ತದೆ ಮೂಲಭೂತವಾಗಿ ಮೂಲದಿಂದ ಗಮ್ಯಸ್ಥಾನಕ್ಕೆ ನಿಗದಿತ ಮಾರ್ಗವನ್ನು ಪರಿಶೀಲಿಸಲು ಡೇಟಾ ವಿಶ್ಲೇಷಣಾ ಕ್ರಮಾವಳಿಗಳನ್ನು ಪ್ರಸ್ತಾಪಿಸಲಾಗಿದೆ ಅಕ್ಸೆಲೆರೊಮೀಟರ್ ಡೇಟಾ ಒತ್ತಡ ಸಂವೇದಕ ಮತ್ತು ತಾಪಮಾನ ಸಂವೇದಕದಿಂದ ಸಿಗುವ ಡೇಟಾ ವನ್ನು ವಿಶ್ಲೇಷಿಸುವ ಮೂಲಕ ಟ್ರಕ್ ವಾಸ್ತವವಾಗಿ ಆ ಮಾರ್ಗದಲ್ಲಿ ಸಾಗಿದೆಯೇ ಎಂದು ಹೇಳಬಹುದು ಇದಕ್ಕಾಗಿ ಡಿಟಿಡಬ್ಲ್ಯೂ ಎಂಬ ಅಲ್ಗಾರಿದಮ್ ಅನ್ನು ಪ್ರಸ್ತಾಪಿಸಿದರು ಇದನ್ನು ಡೈನಾಮಿಕ್ ಟೈಮ್ ವಾರ್ಪಿಂಗ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ದಯವಿಟ್ಟು ಡಿಟಿಡಬ್ಲ್ಯೂ ಅಲ್ಗಾರಿದಮ್ ಅನ್ನು ನೋಡಿ ಮತ್ತು ಕೆಲವು ಎಕ್ಸರ್ಸೈಜ್ ಗಳನ್ನು ಪ್ರಯತ್ನಿಸಿ ಆದ್ದರಿಂದ ನೀವು ಕೇವಲ ಡೇಟಾವನ್ನು ಸಂಗ್ರಹಿಸದೆ ಡೇಟಾ ವನ್ನು ವಿಶ್ಲೇಷಿಸಲು ಮತ್ತು ನಿಮ್ಮಲ್ಲಿರುವ ಡೇಟಾ ದಿಂದ ಮಾಹಿತಿಯನ್ನು ಒದಗಿಸಲು ಶಕ್ತರಾಗುತ್ತೀರಿ ಇದು ಒಳ್ಳೆಯ ವಿಷಯ ಮೂಲ ಸ್ಥಾನದಿಂದ ಗಮ್ಯಸ್ಥಾನದ ಪಾರ್ಸೆಲ್ ಸೇವೆಯ ಮಾರ್ಗವನ್ನು ನಿರ್ಧರಿಸಲಾಗಿದೆ ಮತ್ತು ನಾವು ಈ ಸ್ಲ್ಯಾಮ್ ಸ್ಟಿಕ್ ಗಳನ್ನು ಸಜ್ಜುಗೊಳಿಸುವುದರಿಂದ ನೀವು ನಿಜವಾಗಿಯೂ ಡೇಟಾ ವನ್ನು ಸಂಗ್ರಹಿಸಬಹುದು ಸಮಯದ ವಿಭಿನ್ನ ಹಂತಗಳಲ್ಲಿ ಹೊಂದಾಣಿಕೆ ಮಾಡಲು ಈ ಉತ್ತಮವಾದ ಡಿಟಿಡಬ್ಲ್ಯೂ ಡೈನಾಮಿಕ್ ಟೈಮ್ ವಾರ್ಪಿಂಗ್ ಅಲ್ಗಾರಿದಮ್ ಅನ್ನು ಬಳಸಿ ಮತ್ತು ವಾಸ್ತವವಾಗಿ ಪತ್ತೆಹಚ್ಚಿದ ಮಾರ್ಗದ ಬಗ್ಗೆ ಏನನ್ನಾದರೂ ಹೇಳಬಹುದು ಇದರೊಂದಿಗೆ ನಾವು ಶಕ್ತಿ ಕೊಯ್ಲು ಮಾಡುವ ಹಲವಾರು ಅಂಶಗಳನ್ನು ಸಮಾಪ್ತಿಗೊಳಿಸುತ್ತೇವೆ ಸಮಯವಿದ್ದರೆ ನಾವು ಪ್ರತಿರೋಧ ಹೊಂದಾಣಿಕೆ ಬಗ್ಗೆ ಚರ್ಚೆ ಮಾಡೋಣ ಈ ವಿಷಯವು ನಿರ್ಣಾಯಕವಾಗಿದೆ ಮತ್ತು ಆರ್ ಎಫ್ ಸರ್ಕ್ಯೂಟ್ಗಳಿಗೆ ಪ್ರತಿರೋಧ ಹೊಂದಾಣಿಕೆಯನ್ನು ನಾವು ಕಂಡುಕೊಳ್ಳುತ್ತೇವೆಯೇ ಎಂದು ನನಗೆ ಖಚಿತವಿಲ್ಲ ಆದ್ದರಿಂದ ನಾವು ಒಟ್ಟಿನಲ್ಲಿ ಆರ್ ಎಫ್ ಪ್ರತಿರೋಧ ಹೊಂದಾಣಿಕೆಯನ್ನು ಮಾಡುತ್ತೇವೆ ಮತ್ತು ನಂತರ ನಾವು ಇತರ ಸಂಬಂಧಿತ ವ್ಯವಸ್ಥೆಗಳಾದ ಪ್ರೋಟೋಕಾಲ್ಗಳು ಐಒಟಿ ಪ್ರೋಟೋಕಾಲ್ಗಳಾದ MQTT ಮತ್ತು AMQTT AMQP ಮತ್ತು COAP ಗಳನ್ನು ತೆಗೆದುಕೊಳ್ಳುತ್ತೇವೆ ಅವುಗಳು ಸಂವೇದಕ ನೋಡ್ಗಳಲ್ಲಿ ಚಲಿಸಬಹುದು ಮತ್ತು ಕೇಂದ್ರ ಗೇಟ್ವೇಗೆ ಸಂವಹನ ಮಾಡಬಹುದು ಗೇಟ್ವೇ ಭಾಗದಲ್ಲಿ ನಾವು LORA NB IOT ನಂತಹ ಯಾವುದೇ LPWAN ಪ್ರೋಟೋಕಾಲ್ ಗಳನ್ನು ಚಲಾಯಿಸಬಹುದು LTE M ಇದರಲ್ಲಿ ಎರಡು ಭಾಗಗಳು ಇವೆ ಇದರಲ್ಲಿ ಸಿಗ್ಫಾಕ್ಸ್ ಒಂದಾಗಿದೆ ಸಿಗ್ಫಾಕ್ಸ್ ಎನ್ನುವುದು ಮತ್ತೊಂದು LPWAN ತಂತ್ರಜ್ಞಾನವಾಗಿದೆ ಆದ್ದರಿಂದ ಈ ಪ್ರೋಟೋಕಾಲ್ಗಳನ್ನು ನಾವು ಸ್ವಲ್ಪ ಅರ್ಥಮಾಡಿಕೊಳ್ಳೋಣ ಮತ್ತು ಅಲ್ಲಿಂದ ಮುಂದುವರಿಯೋಣ ಧನ್ಯವಾದಗಳು